ಅಂಟಿಕೊಳ್ಳುವಿಕೆ ಅವಲಂಬಿತವಲ್ಲದ ಸ್ವತಂತ್ರ ಮತ್ತು ಸಾಮೂಹಿಕ ಕೋಶ ಸ್ಥಳಾಂತರ ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ನಮ್ಮ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ಅಮೀಬಾಯ್ಡಲ್ ವಲಸೆ ಎಂದು ಕರೆಯಲ್ಪಡುವ ಈ ಪರ್ಯಾಯ ವಲಸೆಯ ವಿಧಾನದ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದೇವೆ ಅಥವಾ ಅದನ್ನು ಅಮೀಬಾಯ್ಡಲ್ ಚಲನಶೀಲತೆ ಎಂದೂ ಕರೆಯುತ್ತೇವೆ ಮಿಸೆಂಕೈಮಲ್ ವಲಸೆಗೆ ಹೋಲಿಸಿದರೆ ಅಲ್ಲಿ ನಾನು ಮಿಸೆಂಕೈಮಲ್ ವಲಸೆಗಾಗಿ ಎಂಎಂ ಮತ್ತು ಅಮೀಬಾಯ್ಡಲ್ ವಲಸೆಗಾಗಿ ಎಎಮ್ ಎಂದು ಬರೆಯುತ್ತಿದ್ದೇನೆ ಆದ್ದರಿಂದ ಎಂಎಂ ಅಂಟಿಕೊಳ್ಳುವಿಕೆಯನ್ನು ಅವಲಂಬಿಸಿರುತ್ತದೆ ಮತ್ತು ಎಎಮ್ ನಲ್ಲಿ ಹೆಚ್ಚಿನ ಆಕಾರ ಬದಲಾವಣೆಗಳಿರುತ್ತವೆ ಮತ್ತು ಇದರ ಜೊತೆಗೆ ಅಮೀಬಾಯ್ಡಲ್ ವಲಸೆಯು ಕೋಶದ ವೇಗದೊಂದಿಗೆ ನಿರೂಪಿಸಲ್ಪಟ್ಟಿರುತ್ತದೆ ವಿ ಎ ಎಮ್ ಸಾಮಾನ್ಯವಾಗಿ ವಿ ಎಮ್ ಎಮ್ ಗಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಈ ಅಮೀಬಾಯ್ಡಲ್ ಚಲನಶೀಲ ಕೋಶಗಳು ಮಿಸೆಂಕೈಮಲ್ ಕೋಶಗಳಿಗಿಂತ ನೂರು ಪಟ್ಟು ವೇಗವಾಗಿ ವಲಸೆ ಹೋಗಬಹುದು ನಂತರ ಮೊದಲೇ ಹೇಳಿದಂತೆ ಅಮೀಬಾಯ್ಡಲ್ ಚಲನಶೀಲತೆಯ ವಿಭಿನ್ನ ವಿಧಾನಗಳು ಯಾವುವು ಎಂದರೆ ಟೂಡಿ ಯಲ್ಲಿ ಮೂರು ವಿಭಿನ್ನ ಸಾಧ್ಯತೆಗಳಿವೆ ಎ ಸಿ ಪಿ ಇರುತ್ತದೆ ಅಲ್ಲಿ ಮಿಸೆಂಕೈಮಲ್ ವಲಸೆಯಂತೆಯೇ ಜೀವಕೋಶಗಳು ಚಾಚಿಕೊಂಡಿರುತ್ತವೆ ಇದು ಆಕ್ಟಿನ್ ಆಧಾರಿತ ಮುಂಚಾಚಿರುವಿಕೆಗಳು ಮತ್ತು ಮುಂಚಾಚಿರುವಿಕೆಯನ್ನು ಸ್ಥಿರಗೊಳಿಸುತ್ತದೆ ಹಾಗು ಕೋಶವನ್ನು ಮುಂದಕ್ಕೆ ಎಳೆಯಲು ಸಂಕೋಚನವನ್ನು ಬಳಸುತ್ತದೆ ಇದು ಕೇವಲ ಸಾಮಾನ್ಯ ಟೂಡಿ ಮಿಸೆಂಕೈಮಲ್ ವಲಸೆ ಆಗಿದೆ ಟೂಡಿ ಮುಂಚಾಚಿರುವಿಕೆ ಸಹ ಇರಬಹುದು ಅಲ್ಲಿ ಮುಂಚಾಚಿರುವಿಕೆ ಬಲವು ಹೆಚ್ಚು ಮಹತ್ವದ್ದಾಗಿದೆ ಮತ್ತು ಅಂಟಿಕೊಳ್ಳುವಿಕೆಯು ಸಹ ಇರುತ್ತದೆ ಮತ್ತು ಸಂಕೋಚಕತೆಯು ಅತ್ಯಲ್ಪವಾಗಿರುತ್ತದೆ ಈ ಕೋಶಗಳು ಗಾತ್ರದಲ್ಲಿ ಸಣ್ಣದಾಗಿರುವುದರಿಂದ ಇದು ಸಾಧ್ಯವಾಗಿದೆ ಕೋಶವು ಗಾತ್ರದಲ್ಲಿ ದೊಡ್ಡದಾಗಿದ್ದರೆ ಈ ರೀತಿಯ ಸ್ಥಳೀಕರಿಸಿದ ಮುಂಚಾಚಿರುವಿಕೆಯು ಪೊರೆಯ ಟೆನ್ಷನ್ ಅನ್ನು ಸಂಗ್ರಹಿಸಲು ಕಾರಣವಾಗುವುದಿಲ್ಲ ಮತ್ತು ಇದರ ಪರಿಣಾಮವಾಗಿ ಕೋಶವು ಮುಂದೆ ಸಾಗುವುದಿಲ್ಲ ಟೂಡಿ ಯಲ್ಲಿನ ಮೂರನೆಯ ರೀತಿಯ ಚಲನಶೀಲತೆಯು ನಾವು ಮೊದಲೇ ಹೇಳಿದಂತೆ ಟೂಡಿ ಸಂಕೋಚಕವಾಗಿದೆ ಅಲ್ಲಿ ಅಂಟಿಕೊಳ್ಳುವಿಕೆಯ ಅಗತ್ಯವಿರುತ್ತದೆ ಸಿ ಅಗತ್ಯವಿದೆ ಆದರೆ ಪಿ ತುಂಬಾ ಚಿಕ್ಕದಾಗಿರಬಹುದು ಆದ್ದರಿಂದ ಈ ರೀತಿಯ ವಲಸೆಯನ್ನು ಬ್ಲೆಬ್ ಆಧಾರಿತ ವಲಸೆ ಎಂದು ಕರೆಯಲಾಗುತ್ತದೆ ಅಂತೆಯೇ ನಿಯಮಿತವಾಗಿ ಥ್ರೀಡಿ ವಲಸೆಯು ಸಹ ಇರಬಹುದು ಥ್ರೀಡಿ ಯಲ್ಲಿ ಸಾಮಾನ್ಯವಾಗಿ ಅಂಟಿಕೊಳ್ಳುವಿಕೆಯು ಅಷ್ಟು ಮುಖ್ಯವಲ್ಲ ಏಕೆಂದರೆ ಸುತ್ತಮುತ್ತಲಿನ ಮ್ಯಾಟ್ರಿಕ್ಸ್ ಕೋಶದ ವಿರುದ್ಧ ತಳ್ಳಲು ಪ್ರತಿರೋಧವನ್ನು ನೀಡುತ್ತದೆ ಅಂಟಿಕೊಳ್ಳುವಿಕೆಯು ಇನ್ನೂ ಚಿಕ್ಕದಾಗಿರಬಹುದು ಮತ್ತು ಕೋಶವು ಚಲಿಸಬಹುದು ಮುಂಚಾಚಿರುವಿಕೆ ಪ್ರಮುಖವಾಗಿದ್ದು ಮತ್ತು ಎ ಅತ್ಯಲ್ಪ ಮತ್ತು ಸಿ ಅತ್ಯಲ್ಪವಾಗಿರುವ ಥ್ರೀಡಿ ಮುಂಚಾಚಿರುವಿಕೆ ಇರಬಹುದು ಆದ್ದರಿಂದ ಇದು ಮ್ಯಾಟ್ರಿಸಸ್ ಗಳ ಮೂಲಕ ಆಗುವುದರಿಂದ ರಂಧ್ರದ ಗಾತ್ರವು ನ್ಯೂಕ್ಲಿಯಸ್ ನ ಗಾತ್ರಕ್ಕೆ ಹೋಲಿಸಬಹುದು ಅಥವಾ ದೊಡ್ಡದಾಗಿರುತ್ತದೆ ಏಕೆಂದರೆ ನ್ಯೂಕ್ಲಿಯಸ್ ಗಟ್ಟಿಯಾದ ಅಂಶವಾಗಿದೆ ನಂತರ ಮೂರನೆಯದು ಥ್ರೀಡಿ ಸಂಕೋಚಕವಾಗಿದ್ದು ಅಲ್ಲಿ ಸಂಕೋಚಕಗಳ ರಚನೆ ಇರಬಹುದು ಮತ್ತು ನ್ಯೂಕ್ಲಿಯಸ್ ಅನ್ನು ಸಕ್ರಿಯವಾಗಿ ವಿರೂಪಗೊಂಡಿರಬಹುದು ಥ್ರೀಡಿ ಸಂಕೋಚನದಲ್ಲಿ ಮೈಯೋಸಿನ್ ಸಂಕೋಚಕತೆ ಇರುತ್ತದೆ ಮತ್ತು ಹೀಗಾಗಿ ನ್ಯೂಕ್ಲಿಯಸ್ ಅನ್ನು ಹಿಸುಕುತ್ತದೆ ನಾವು ಇದನ್ನು ನಂತರ ವಿವರವಾಗಿ ಚರ್ಚಿಸೋಣ ಅದರೊಂದಿಗೆ ನಾನು ಮತ್ತೆ ಹೊಂದಾಣಿಕೆಯ ಶಕ್ತಿ ಪ್ರಸರಣ ಅಂದರೆ ಅಡಾಪ್ಟಿವ್ ಫೋರ್ಸ್ ಟ್ರಾನ್ಸ್ಮಿಷನ್ ಸಂಶೋಧನಾ ಪತ್ರಿಕೆಯ ಬಗ್ಗೆ ಚರ್ಚಿಸಲು ಪ್ರಾರಂಭಿಸುತ್ತೇನೆ ಆದ್ದರಿಂದ ಸಂಶೋಧಕರು ಏನು ಮಾಡಿದ್ದಾರೆಂದರೆ ಅವರು ಡೆಂಡ್ರೈಟಿಕ್ ಕೋಶಗಳನ್ನು ಜಿಎಫ್ಪಿ ಲೈಫ್ ಆಕ್ಟ್ನೊಂದಿಗೆ ವರ್ಗಾಯಿಸಿ ಮತ್ತು ಕೈಮೊಗ್ರಾಫ್ ಗಳನ್ನು ಬಳಸಿಕೊಂಡು ಹಿಮ್ಮೆಟ್ಟುವಿಕೆಯ ಹರಿವನ್ನು ಗಮನಿಸಿದರು ಹಾಗಾದರೆ ಕೈಮೊಗ್ರಾಫ್ ಎಂದರೇನು ಒಂದು ಪೊರೆಯಿದೆ ಮತ್ತು ಇಲ್ಲಿ ಉದ್ದಕ್ಕೂ ಒಂದು ಸಣ್ಣ ಪಟ್ಟಿಯನ್ನು ಬರೆದರೆ ಮತ್ತು ಇದು ಹೊರಗಿನ ಬಿಂದುವಾಗಿದೆ ಮತ್ತು ಇದು ಆಂತರಿಕ ಬಿಂದುವಾಗಿದೆ ಮತ್ತು ನೀವು ಅದನ್ನು ಕಾಲಾನಂತರದಲ್ಲಿ ಟ್ರ್ಯಾಕ್ ಮಾಡುತ್ತೀರಿ ಆದ್ದರಿಂದ ಇದು ಸಮಯದ ಅಕ್ಷ ಮತ್ತು ಇದು ಉದ್ದವಾಗಿದೆ ಇದು ಹೊರಗಿನ ಬಿಂದುವಾಗಿದ್ದರೆ ಮತ್ತು ಇದು ಆಂತರಿಕ ಬಿಂದುವಾಗಿದ್ದರೆ ಮತ್ತು ಪ್ರತಿದೀಪಕ ಸಂಕೇತವಿದ್ದರೆ ಇದರ ಪರಿಣಾಮ ಏನೆಂದರೆ ಇಳಿಜಾರಿನೊಂದಿಗೆ ಹಿಮ್ಮೆಟ್ಟುವ ಹರಿವು ಇರುತ್ತದೆ ಎಂದು ಅದನ್ನು ನೀವು ಈ ರೀತಿ ಬರೆಯಬಹುದು ಏನನ್ನು ನೋಡಬಹುದೆಂದರೆ ಅದು ಒಂದು ಹಂತದಲ್ಲಿ ಅದರ ಒಳಭಾಗಕ್ಕೆ ಹೋಗುತ್ತದೆ ಆದ್ದರಿಂದ ಇದು ಹಿಮ್ಮೆಟ್ಟುವಿಕೆಯ ಹರಿವಿನ ಸಿಗ್ನೇಚರ್ ಮತ್ತು ಈ ಸಾಲಿನ ಇಳಿಜಾರು ಹಿಮ್ಮೆಟ್ಟುವಿಕೆಯ ಹರಿವಿನ ನಿಖರ ಪ್ರಮಾಣವನ್ನು ನೀಡುತ್ತದೆ ಪಾಲಿ ಲೈಸಿನ್ ಅಥವಾ ಅಂಟಿಕೊಳ್ಳುವ ಸ್ಥಿತಿಯ ಬಗ್ಗೆ ಸಂಶೋಧಕರು ಈ ಪ್ರಯೋಗಗಳನ್ನು ಮಾಡಿದಾಗ ಅವರು ಗಮನಿಸಿದ ಅಂಶವೆಂದರೆ ಕಂಟ್ರೊಲ್ಡ್ ಗುಂಪಿನಲ್ಲಿ ಜೀವಕೋಶಗಳು ಹಿಮ್ಮೆಟ್ಟುವಿಕೆಯ ಹರಿವಿನ ಪ್ರಮಾಣವನ್ನು ಹೊಂದಿರುತ್ತವೆ ಮತ್ತು ಲ್ಯಾಟ್ರನ್ಕ್ಯುಲಿನ್ ನೊಂದಿಗೆ ಪಾಲಿಮರೀಕರಣವನ್ನು ಪ್ರತಿಬಂಧಿಸಿದಾಗ ಹೋಲಿಸಬಹುದಾದ ಮೌಲ್ಯವಿರುತ್ತದೆ ಆದರೆ ನೀವು ಲ್ಯಾಟ್ರನ್ಕುಲಿನ್ ಮತ್ತು ಬ್ಲೆಬ್ ಅನ್ನು ಸೇರಿಸಿದಾಗ ಹಿಮ್ಮೆಟ್ಟುವಿಕೆ ಇರುತ್ತದೆ ಆದ್ದರಿಂದ ಇದು ಹಿಮ್ಮೆಟ್ಟುವಿಕೆಯ ಹರಿವಿನ ಅಕ್ಷವಾಗಿದೆ ಆದ್ದರಿಂದ ಇದನ್ನು ಸಂಪೂರ್ಣವಾಗಿ ರದ್ದುಪಡಿಸಲಾಯಿತು ಮೈಸೆಂಕೈಮಲ್ ವಲಸೆಯನ್ನು ಹೋಲುವ ಮೈಯೋಸಿನ್ ಮೋಟರ್ ಗಳಿವೆ ಎಂದು ಸೂಚಿಸುತ್ತದೆ ಹಿಮ್ಮುಖ ಹರಿವಿಗೆ ಕೊಡುಗೆ ನೀಡುವ ಮಯೋಸಿನ್ ಇದೆ ಅಂಟಿಕೊಳ್ಳುವ ಮತ್ತು ಅಂಟಿಕೊಳ್ಳದ ಪರಿಸ್ಥಿತಿಗಳಲ್ಲಿ ಜೀವಕೋಶಗಳು ಹೇಗೆ ವಲಸೆ ಹೋಗುತ್ತವೆ ಎಂಬುದನ್ನು ಪರಿಶೀಲಿಸಲು ಈಗ ಸಂಶೋಧಕರು ಒಂದು ಸೆಟ್ ಅಪ್ ಅನ್ನು ಬಳಸಿದ್ದಾರೆ ಮತ್ತು ಪಕ್ಕದ ನೋಟದಲ್ಲಿ ಹೇಗೆ ಇದೆ ಎಂಬುದು ಈಗಿನ ಪ್ರಶ್ನೆ ಆದ್ದರಿಂದ ಇದು ಅಂಟಿಕೊಳ್ಳದ ತಟ್ಟೆಯಾಗಿದೆ ಅವರು ಅಗರೋಸ್ ಪದರವನ್ನು ಪಾಲಿಮರೀಕರಣಗೊಳಿಸಿದ್ದಾರೆ ಇದು ಅಗರೋಸ್ ಇದು ಜಡತ್ವದಲ್ಲಿದೆ ಆದ್ದರಿಂದ ಜೀವಕೋಶಗಳು ಅಗರೋಸ್ ಗೆ ಅಂಟಿಕೊಳ್ಳುವುದಿಲ್ಲ ಮತ್ತು ನಂತರ ಅವರು ಏನು ಮಾಡಿದರು ಎಂದರೆ ಅವರು ಎರಡು ರಂಧ್ರಗಳನ್ನು ಅಥವಾ ಬಾವಿಯಾ ರೀತಿ ಮಾಡಿದರು ಮತ್ತು ರಂಧ್ರದ ಒಂದು ತುದಿಯಲ್ಲಿ ಅವರು ಕೋಶಗಳನ್ನು ಹಾಕಿದರು ಮತ್ತು ಇನ್ನೊಂದು ತುದಿಯಲ್ಲಿ ಅವರು ಕೋಶಗಳನ್ನು ಆಕರ್ಷಿಸುವ ಕೀಮೋಕೈನ್ ಸಿಸಿಎಲ್ 19 ಅನ್ನು ಹಾಕಿದರು ಈ ಸೆಟಪ್ ನಲ್ಲಿ ನಾನು ಝುಮ್ ಮಾಡಿದರೆ ಅಗರೋಸ್ ಪದರದ ಅಡಿಯಲ್ಲಿ ಮತ್ತು ಕೀಮೋಕೈನ್ ನ ಪ್ರಭಾವದ ಅಡಿಯಲ್ಲಿ ವಲಸೆ ಹೋಗುವ ಕೋಶವನ್ನು ನೀವು ಕಾಣಬಹುದು ಹೀಗಾಗಿ ಗ್ರೇಡಿಯಂಟ್ ರೂಪುಗೊಳ್ಳುತ್ತದೆ ಇದು ಕೀಮೋಕೈನ್ ಗ್ರೇಡಿಯಂಟ್ ಮತ್ತು ಜೀವಕೋಶಗಳು ಎಡದಿಂದ ಬಲಕ್ಕೆ ಬಂಧನದ ಅಡಿಯಲ್ಲಿ ಮತ್ತು ಅಂಟಿಕೊಳ್ಳದ ಪರಿಸ್ಥಿತಿಗಳಲ್ಲಿ ವಲಸೆ ಹೋಗುತ್ತವೆ ಆದ್ದರಿಂದ ಇದು ಅಂಟಿಕೊಳ್ಳುವುದಿಲ್ಲ ಮತ್ತು ಸೀಮಿತವಾಗಿದೆ ಮತ್ತು ಇದು ಕೀಮೋಟಾಕ್ಟಿಕ್ ವಲಸೆ ಆಗಿದೆ ಈ ಪರಿಸ್ಥಿತಿಗಳಲ್ಲಿ ಅವರು ಹಿಮ್ಮೆಟ್ಟುವಿಕೆಯ ಹರಿವನ್ನು ಪತ್ತೆಹಚ್ಚಿದರು ಮತ್ತು ಇದು ಹಿಮ್ಮೆಟ್ಟುವಿಕೆಯ ಹರಿವಿನ ಫ್ಲೋಟ್ ಮಾಡಿದರೆ ಏನಾಗಬಹುದು ಇದು ನಗಣ್ಯವಾಗಿದೆ ಎಂದರೆ ಕಂಟ್ರೊಲ್ ಕೋಶಗಳಲ್ಲಿನ ಹಿಮ್ಮೆಟ್ಟುವಿಕೆಯ ಹರಿವು ನಗಣ್ಯವಾಗಿದೆ ಈಗ ಅವರು ಏನು ಮಾಡಿದ್ದಾರೆಂದರೆ ಈ ದಿಕ್ಕಿನಲ್ಲಿ ವಲಸೆ ಹೋಗುತ್ತಿರುವ ಈ ರೀತಿಯ ಕೋಶವನ್ನು ನೀವು ಹೊಂದಿದ್ದರೆ ನೀವು ಎರಡು ಸಾಲುಗಳನ್ನು ಬರೆಯಬಹುದು ಇದು ಹಿಮ್ಮೆಟ್ಟುವಿಕೆಯ ಹರಿವು ಆಗಿದ್ದು ಒಂದು ಸಾಲಿನ ಉದ್ದಕ್ಕೂ ಇದೆ ಉಲ್ಲೇಖ ಸಮಯ 0832 ಇದು ಒಂದನೇ ಸಾಲಿನ ಉದ್ದಕ್ಕೂ ಅವರು ಅಳೆಯುವ ಹಿಮ್ಮೆಟ್ಟುವಿಕೆಯ ಹರಿವು ಅವರು ಏನು ಮಾಡಿದರು ಎಂದರೆ ಅವರು ಲಂಬ ವಿಭಾಗವನ್ನು ಎರಡನೆಯ ಸಾಲಿನ ಉದ್ದಕ್ಕೂ ಮಾಡಿ ಮತ್ತು ಕಡಿಮೆ ಪ್ರಮಾಣದ ಹಿಮ್ಮೆಟ್ಟುವಿಕೆಯ ಹರಿವನ್ನು ಕಂಡುಕೊಂಡರು ಆದ್ದರಿಂದ ಹಿಮ್ಮೆಟ್ಟುವಿಕೆಯ ಹರಿವು ನಗಣ್ಯವಾಗಿದೆ ಅವರು ಕೋಶಗಳನ್ನು ವರ್ಗಾವಣೆ ಮಾಡಲಿಲ್ಲ ಆದ್ದರಿಂದ ಇದು ಲೈಫ್ಯಾಕ್ಟ್ ಜಿಎಫ್ಪಿ ಆಗಿತ್ತು ಎಮ್ ಎಲ್ ಸಿ ಜಿ ಎಫ್ ಪಿ ಯೊಂದಿಗೆ ವರ್ಗಾವಣೆಯಾದಾಗ ಎಮ್ ಎಲ್ ಸಿ ಎನ್ನುವುದು ಜಿಎಫ್ಪಿ ಯೊಂದಿಗೆ ಟ್ಯಾಗ್ ಮಾಡಲಾದ ಮೈಯೋಸಿನ್ ಲೈಟ್ ಚೈನ್ ಆಗಿದೆ ಅವರು ಕಂಡುಕೊಂಡ ಪ್ರಕಾರ ಈ ಹಿಂದಿನ ಕೋಶಗಳಲ್ಲಿ ನಾನು ಆಕ್ಟಿನ್ ವಿತರಣೆಯನ್ನು ಬರೆಯಲು ಬಯಸಿದರೆ ಇಲ್ಲಿ ಒಂದು ಪ್ರಮುಖ ಆಕ್ಟಿನ್ ವಲಯವಿದೆ ಮತ್ತು ಇದಲ್ಲದೆ ನೀವು ಎಲ್ಲೆಡೆ ಪ್ರಸರಣ ವಲಯಗಳನ್ನು ಹೊಂದಿದ್ದೀರಿ ಮಯೋಸಿನ್ ವಿಷಯದಲ್ಲಿ ಈ ವಿತರಣೆಯು ದೂರದಿಂದ ಪ್ರಾರಂಭವಾಗಿ ಮತ್ತು ನಂತರ ಎಲ್ಲೆಡೆ ಇರುತ್ತದೆ ಆದ್ದರಿಂದ ಪ್ರಮುಖ ತುದಿಯಲ್ಲಿ ಮುಂಚೂಣಿಯಲ್ಲಿ ಯಾವುದೇ ಮಯೋಸಿನ್ ಇಲ್ಲ ಆದರೆ ಅವರು ಹಿಂದಿನಂತೆ ಮತ್ತೆ ಹಿಮ್ಮೆಟ್ಟುವಿಕೆಯ ಹರಿವನ್ನು ಫ್ಲೋಟ್ ಮಾಡಿದಾಗ ಬದಿಗಳಲ್ಲಿ ಏನು ಇತ್ತು ಬದಿಗಳಿಂದ ಸಂಕೋಚನ ಇದ್ದಂತೆ ಬದಿಗಳಿಂದ ಈ ರೀತಿ ಒಳಮುಖವಾಗಿ ಹರಿಯುತ್ತಿತ್ತು ಎರಡನೆಯ ಸಾಲಿನಲ್ಲಿ ಸಂಕೋಚನವಿದೆ ಈ ರೀತಿಯ ವಲಸೆಗೆ ಇಂಟಿಗ್ರಿನ್ ಅಂಟಿಕೊಳ್ಳುವಿಕೆಗಳು ಅಗತ್ಯವಿದೆಯೇ ಎಂಬುದು ಅವರ ಪ್ರಶ್ನೆ ಆಗಿತ್ತು ಆದ್ದರಿಂದ ಇಂಟೆಗ್ರಿನ್ಸ್ ಇದೆ ಎಂದು ಅವರು ಕಂಡುಕೊಂಡರು ಆದಾಗ್ಯೂ ಸೀಮಿತ ವಲಸೆಯನ್ನು ಉಳಿಸಿಕೊಳ್ಳಲು ಇಂಟಿಗ್ರೀನ್ ಗಳ ಅಗತ್ಯವಿಲ್ಲ ಹಿಮ್ಮೆಟ್ಟುವಿಕೆಯ ಹರಿವನ್ನು ಪತ್ತೆಹಚ್ಚುವ ಮೂಲಕ ಇದನ್ನು ಅಳೆಯಬಹುದು ಈಗ ಅವರ ಆಶ್ಚರ್ಯಕ್ಕೆ ಕಾರಣವಾಗಿರುವುದು ಅವರು ಕೈಮೋಗ್ರಾಫ್ ಬರೆದರೆ ಅವರು ಕಂಡುಕೊಂಡದ್ದು ಏನೆಂದರೆ ಇಂಟಿಗ್ರಿನ್ ಕೊರತೆಯ ಕೋಶದಲ್ಲಿನ ಕೈಮೊಗ್ರಾಫ್ ಇದು ಇದು ಮುಂದೆ ಸಾಗುತ್ತಿರುವ ಪೊರೆಯಾಗಿದೆ ಮತ್ತೊಮ್ಮೆ ಇದು ಸಮಯದ ಅಕ್ಷ ಮತ್ತು ಇದು ಉದ್ದವಾಗಿದೆ ಅವರು ಕಂಡುಕೊಂಡ ಸಂಗತಿಯೆಂದರೆ ಹಿಮ್ಮೆಟ್ಟುವಿಕೆಯ ಹರಿವಿನ ಪ್ರಮಾಣಕ್ಕೆ ಹಿಮ್ಮೆಟ್ಟುವಿಕೆಯ ಹರಿವನ್ನು ಸೂಚಿಸುವ ಈ ಗೆರೆಗಳು ಗಮನಾರ್ಹವಾಗಿ ಹೆಚ್ಚಾಗುತ್ತವೆ ಆದ್ದರಿಂದ ಇದು ಕಂಟ್ರೋಲ್ ಕೋಶಗಳಲ್ಲಿನ ಸರಾಸರಿ ಹಿಮ್ಮೆಟ್ಟುವಿಕೆಯ ಹರಿವು ಆಗಿದ್ದರೆ ಇಂಟಿಗ್ರಿನ್ ಕೊರತೆಯ ಕೋಶಗಳಲ್ಲಿ ಇಂಟಿಗ್ರಿನ್ ಶೂನ್ಯ ಕೋಶಗಳಲ್ಲಿ ಹಿಮ್ಮೆಟ್ಟುವಿಕೆಯ ಹರಿವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಹೀಗಾಗಿ ಮುಂಚಾಚಿರುವಿಕೆಯ ವೇಗ ಏನೇ ಆದರೂ ಅವರು ಈ ಹೆಚ್ಚಿನ ಹಿಮ್ಮೆಟ್ಟುವಿಕೆಯ ಹರಿವಿನ ಬಗ್ಗೆ ಕೇಳಿಕೊಂಡರು ಆಶ್ಚರ್ಯಕರವಾಗಿ ನಿಯಂತ್ರಣ ಮತ್ತು ಇಂಟಿಗ್ರಿನ್ ಶೂನ್ಯ ಕೋಶಗಳ ನಡುವಿನ ಮುಂಚಾಚಿರುವಿಕೆ ವೇಗ ಒಂದೇ ಆಗಿರುತ್ತದೆ ಇದು ವೈಲ್ಡ್ ಪ್ರಕಾರದ ನಿಯಂತ್ರಣ ಮತ್ತು ಇದು ಇಂಟೆಗ್ರಿನ್ ಶೂನ್ಯ ಕೋಶಗಳು ಅದೇ ಮುಂಚಾಚಿರುವಿಕೆ ವೇಗ ಇದು ಸೂಚಿಸುವ ಸಂಗತಿಯೆಂದರೆ ನೀವು ಇಂಟಿಗ್ರಿನ್ ಗಳನ್ನು ತೆಗೆದುಹಾಕಿದಾಗ ಎಲ್ಲಾ ಆಕ್ಟಿನ್ ಪಾಲಿಮರೀಕರಣ ವೇಗಕ್ಕಿಂತ ಹೆಚ್ಚಾಗಿರುತ್ತದೆ ಹಾಗಾದರೆ ಆಕ್ಟಿನ್ ಪಾಲಿಮರೀಕರಣ ವೇಗ ಎಂದರೇನು ಮುಂಚಾಚಿರುವಿಕೆ ವೇಗ ಮತ್ತು ಹಿಮ್ಮೆಟ್ಟುವಿಕೆಯ ಹರಿವಿಗೆ ಸಮಾನವಾದ ಆಕ್ಟಿನ್ ಪಾಲಿಮರೀಕರಣ ವೇಗವನ್ನು ನಾನು ಬರೆಯಬಲ್ಲೆ ಈ ರೀತಿಯಾಗಿ ಇದನ್ನು ಮಾಡಿದರೆ ಇಂಟಿಗ್ರಿನ್ ಶೂನ್ಯ ಕೋಶಗಳಲ್ಲಿ ಈ ಆಕ್ಟಿನ್ ಪಾಲಿಮರೀಕರಣದ ವೇಗವು ಹೆಚ್ಚಾಗುತ್ತದೆ ಇದು ಹೊಂದಾಣಿಕೆಯ ಪ್ರತಿಕ್ರಿಯೆಯಾಗಿದೆ ಮತ್ತು ಸಂಶೋಧಕರು ತೋರಿಸಿದ ಪ್ರಕಾರ ಇಂಟಿಗ್ರಿನ್ ಕ್ಷಮಿಸಿ ಇಸಿಎಂ ಸೈಟೋಸ್ಕೆಲಿಟನ್ ಸಂಪರ್ಕದ ಯಾವುದೇ ದುರ್ಬಲಗೊಳ್ಳುವಿಕೆ ಇಸಿಎಂ ಸೈಟೋಸ್ಕೆಲಿಟನ್ ಸಂಪರ್ಕವು ಆಕ್ಟಿನ್ ಪಾಲಿಮರೀಕರಣವನ್ನು ಹೆಚ್ಚಿಸಲು ಕಾರಣವಾಯಿತು ಆದ್ದರಿಂದ ಅವರು ಟ್ಯಾಲಿನ್ ನಕಾರಾತ್ಮಕ ಕೋಶಗಳು ಟ್ಯಾಲಿನ್ ಶೂನ್ಯ ಕೋಶಗಳೊಂದಿಗೆ ಪ್ರಯೋಗಗಳನ್ನು ಮಾಡುವ ಮೂಲಕ ಮತ್ತು ಪಿಇಜಿ ಯಲ್ಲಿ ಕೋಶಗಳನ್ನು ಲೇಪಿಸುವ ಮೂಲಕ ಸಾಬೀತುಪಡಿಸಿದರು ಪಿಇಜಿ ಜಡವಾಗಿದ್ದರಿಂದ ಜೀವಕೋಶಗಳು ಅಂಟಿಕೊಳ್ಳುವಿಕೆಯನ್ನು ರೂಪಿಸಲು ಸಾಧ್ಯವಿಲ್ಲ ಆದಾಗ್ಯೂ ಒಂದು ಪ್ರಮುಖ ವ್ಯತ್ಯಾಸವಿದೆ ಮೊದಲನೆಯದಾಗಿ ಹೇಳಬೇಕಾದ ಎರಡು ವಿಷಯಗಳು ಒಂದು ಟ್ಯಾಲಿನ್ ಶೂನ್ಯ ಕೋಶಗಳಲ್ಲಿನ ಒಟ್ಟಾರೆ ಆಕ್ಟಿನ್ ಪಾಲಿಮರೀಕರಣದ ವೇಗವು ಹೆಚ್ಚು ಇದ್ದರೆ ಮತ್ತು ಪಿಇಜಿ ಯಲ್ಲಿ ಆಕ್ಟಿನ್ ಪಾಲಿಮರೀಕರಣದ ವೇಗವು ಅದೇ ಪ್ರಮಾಣದಲ್ಲಿ ಇರುವುದಿಲ್ಲ ಟ್ಯಾಲಿನ್ ಶೂನ್ಯ ಮತ್ತು ಪಿಇಜಿ ಮೇಲ್ಮೈಗಳಲ್ಲಿ ವ್ಯತ್ಯಾಸವಿದ್ದು ಮತ್ತು ಈ ವ್ಯತ್ಯಾಸವು ಭಾಗಶಃ ಕಾರಣವೆಂದು ಹೇಳಬಹುದು ಮೊದಲನೆಯದಾಗಿ ಎರಡು ಪ್ರಶ್ನೆಗಳಿವೆ ಹಿಮ್ಮೆಟ್ಟುವಿಕೆಯ ಹರಿವು ಹೇಗೆ ಹೆಚ್ಚಾಗುತ್ತದೆ ಆದ್ದರಿಂದ ಇಂಟೆಗ್ರಿನ್ ಶೂನ್ಯ ಅಥವಾ ಟ್ಯಾಲಿನ್ ಶೂನ್ಯದಲ್ಲಿ ಅಥವಾ ಪಿಇಜಿ ಮೇಲ್ಮೈಗಳಲ್ಲಿ ಸಂಸ್ಕರಿಸಿದ ಕೋಶಗಳಲ್ಲಿ ಹಿಮ್ಮೆಟ್ಟುವಿಕೆಯ ಹರಿವು ಹೆಚ್ಚಾಗುವುದು ಹೇಗೆ ಆದ್ದರಿಂದ ಒಂದು ಸಾಧ್ಯತೆಯೆಂದರೆ ಮೆಂಬರೇನ್ ಟೆನ್ಷನ್ ಸ್ಥಿರವಾಗಿರುತ್ತದೆ ಎಂದು ಊಹಿಸಿದರೆ ಇದರರ್ಥ ಇದರ ನಿರ್ವಹಣೆಯನ್ನು ಸ್ಥಿರವಾಗಿಸಿರಬೇಕು ಎಂದು ಈಗ ಹೆಚ್ಚಿನ ಹಿಮ್ಮೆಟ್ಟುವಿಕೆಯ ಹರಿವಿನ ಸಂದರ್ಭದಲ್ಲಿ ಹಿಮ್ಮೆಟ್ಟುವಿಕೆಯ ಹರಿವಿನ ಹೆಚ್ಚಳವು ಪೊರೆಯ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಪೊರೆಯ ಸೆಳೆತವನ್ನು ಹೇಗೆ ನಿರ್ವಹಿಸುವುದು ಹೆಚ್ಚಿನ ಪ್ರಮಾಣದ ಮಾನೋಮರ್ ಗಳನ್ನು ಸೇರಿಸುವ ಮೂಲಕ ಅಥವಾ ಪಾಲಿಮರೀಕರಣದ ವೇಗವನ್ನು ಹೆಚ್ಚಿಸುವ ಮೂಲಕ ಹಿಮ್ಮೆಟ್ಟುವಿಕೆಯ ಹರಿವು ಅಧಿಕವಾಗಿರುವುದರಿಂದ ಇದು ಸ್ಥಿರವಾಗಿರಲು ಏನು ಮಾಡಲಾಗಿದೆಯೆಂದರೆ ಜಿ ಆಕ್ಟಿನ್ ಅನ್ನು ತಂತುಗಳಲ್ಲಿ ಹೆಚ್ಚಿನ ಸಂಯೋಜನೆ ಇರುತ್ತದೆ ಆದ್ದರಿಂದ ಎರಡು ವಿಷಯಗಳು ಇವೆ ಡೆಂಡ್ರೈಟಿಕ್ ಕೋಶಗಳಿಗೆ ಅಂಟಿಕೊಳ್ಳುವ ಪರಿಸ್ಥಿತಿಗಳಲ್ಲಿ ಹಿಮ್ಮೆಟ್ಟುವ ಹರಿವು ಇರುತ್ತದೆ ಅಂಟಿಕೊಳ್ಳದ ಪರಿಸ್ಥಿತಿಗಳಲ್ಲಿ ಯಾವುದೇ ಹಿಮ್ಮೆಟ್ಟುವಿಕೆಯ ಹರಿವು ಇರುವುದಿಲ್ಲ ಆದರೆ ಇಂಟಿಗ್ರಿನ್ ಶೂನ್ಯ ಕೋಶಗಳಲ್ಲಿ ಹಿಮ್ಮೆಟ್ಟುವಿಕೆಯ ಹರಿವು ತುಂಬಾ ಹೆಚ್ಚಾಗಿದೆ ಆದ್ದರಿಂದ ಸಂಶೋಧಕರು ಅದು ಎಷ್ಟು ವೇಗವಾಗಿ ಸಂಭವಿಸುತ್ತದೆ ಎಂಬ ಪ್ರಶ್ನೆಯನ್ನು ಅವರು ಕೇಳಲು ಬಯಸುತ್ತಾರೆ ಜೀವಕೋಶಗಳು ವಿಭಿನ್ನ ಪರಿಸ್ಥಿತಿಗೆ ಒಳಗಾಗಿಸಿದರೆ ಏನಾಗಬಹುದು ಉದಾಹರಣೆಗೆ ಇದು ಪಿಇಜಿ ಮೇಲ್ಮೈ ಮತ್ತು ಈ ಪಿಇಜಿ ಮೇಲ್ಮೈಯ ಹಿನ್ನೆಲೆ ಎಂದು ಹೇಳೋಣ ನಾನು ಸೀರಮ್ ಲೇಪನದ ರಾಂಡಮ್ ರೇಖೆಗಳನ್ನು ಬರೆದರೆ ಇದು ಸೀರಮ್ ಲೇಪನ ಅಥವಾ ಅಂಟಿಕೊಳ್ಳುವಿಕೆ ಆಗಿರುತ್ತದೆ ಆದ್ದರಿಂದ ಇದರ ಹಿನ್ನೆಲೆ ಅಂದರೆ ಈ ಪ್ರದೇಶವು ಅಂಟಿಕೊಳ್ಳುವುದಿಲ್ಲ ಆದರೆ ಕೋಶವು ನೋಡುವ ಏಕೈಕ ಅಂಟಿಕೊಳ್ಳುವ ಪಟ್ಟೆಗಳು ಇದು ಈ ಸಂದರ್ಭಗಳಲ್ಲಿ ಕೋಶವು ತನ್ನನ್ನು ತಾನೇ ಬದಲಾಯಿಸಿಕೊಳ್ಳಲು ಅಥವಾ ನೈಜ ಸಮಯದಲ್ಲಿ ವೇಗವನ್ನು ಹೊಂದಿಕೊಳ್ಳಲು ಶಕ್ತವಾಗಿದೆಯೇ ಎಂಬುದೇ ಪ್ರಶ್ನೆ ಅವರು ಗಮನಿಸುತ್ತಿರುವುದು ಜೀವಕೋಶದ ವೇಗವು ಆಗಿದ್ದು ಸಮಯದ ಕ್ರಿಯೆಯಂತೆ ಸರಾಸರಿ ಕೋಶದ ವೇಗ ಮತ್ತು ನಾನು ಈ ವಲಯಗಳನ್ನು ಬರೆಯಲು ಬಯಸಿದರೆ ಇದು ಒಂದು ವಲಯ ಎಂದು ಹೇಳೋಣ ಇದರಲ್ಲಿ ಅಂಟಿಕೊಳ್ಳುವ ಸ್ಥಳವಿದೆ ಇದು ಅಂಟಿಕೊಳ್ಳುವಿಕೆಯ ಮತ್ತೊಂದು ವಲಯದ ಪಟ್ಟೆ ಆಗಿದೆ ಈ ವಲಯಗಳಲ್ಲಿ ಕೋಶವು ವಲಸೆ ಹೋಗುವಾಗ ಕೋಶಗಳ ಸ್ಥಳಾಂತರದ ವೇಗ ಅಥವಾ ಕೋಶದ ವೇಗವು ಬದಲಾಗದೆ ಇರುವುದು ಕಂಡುಬಂದಿದೆ ಕೋಶದ ವೇಗವು ಬದಲಾಗದೆ ಉಳಿದಿದೆ ಅಂಟಿಕೊಳ್ಳುವ ಮತ್ತು ಅಂಟಿಕೊಳ್ಳದ ವಲಯಗಳ ಸನ್ನಿವೇಶವನ್ನು ಒದಗಿಸಿದರೂ ಸಹ ಜೀವಕೋಶಗಳು ನೈಜ ಸಮಯದಲ್ಲಿ ಹೊಂದಿಕೊಳ್ಳಬಹುದು ಅವರು ಮತ್ತೆ ಫೈಬ್ರೊಬ್ಲಾಸ್ಟ್ ನೊಂದಿಗೆ ಅದೇ ಪ್ರಯೋಗವನ್ನು ಮಾಡಿದಾಗ ಈ ಹಿನ್ನೆಲೆ ಇದೆ ಮತ್ತು ಇದು ಕೆಂಪು ಪಟ್ಟೆಗಳು ಮತ್ತು ಅವರು ಫೈಬ್ರೊಬ್ಲಾಸ್ಟ್ ಗಳ ಪ್ರಯೋಗವನ್ನು ಮಾಡಿದ ನಂತರ ಅವರು ಕಂಡುಕೊಂಡದ್ದು ಅಂಟಿಕೊಳ್ಳುವ ವಲಯಗಳಲ್ಲಿ ಹಿಮ್ಮೆಟ್ಟುವಿಕೆಯ ಹರಿವು ಇರುತ್ತದೆ ಎಂದು ಆದರೆ ಯಾವುದೇ ಚಲನೆ ಇರಲಿಲ್ಲ ಕೈಮೊಗ್ರಾಫ್ ಈ ರೀತಿಯ ಪರಿಸ್ಥಿತಿಯನ್ನು ಹೇಗೆ ಕಾಣಿಸುತ್ತದೆ ಇದು ಕೋಶ ಎಂದು ಊಹಿಸೋಣ ಮತ್ತು ನಾನು ಕೋಶಕ್ಕೆ ಜೂಮ್ ಮಾಡಿದರೆ ಈ ಅಂಚು ಅಂಟಿಕೊಳ್ಳುವ ತಾಣವಾಗಿದ್ದರೆ ಮತ್ತು ಹಿನ್ನೆಲೆ ಅಂಟಿಕೊಳ್ಳುವುದಿಲ್ಲ ಹೀಗಾಗಿ ಇದು ಕೋಶ ಆದ್ದರಿಂದ ನೀವು ಕೈಮೊಗ್ರಾಫ್ ಅನ್ನು ಫ್ಲೋಟ್ ಮಾಡಿದರೆ ಅದು ಕಂಡುಬರುವುದು ಏನೆಂದರೆ ಒಂದು ವಲಯವಿದೆ ಇದರಲ್ಲಿ ಹಿಮ್ಮೆಟ್ಟುವಿಕೆಯ ಹರಿವು ಇರುತ್ತದೆ ಆದರೆ ಇತರ ವಲಯಗಳಲ್ಲಿ ಹಿಮ್ಮೆಟ್ಟುವಿಕೆಯ ಹರಿವು ಸಮತಟ್ಟಾಗಿದೆ ಎಂದು ಇದು ಸಮಯದ ಅಕ್ಷ ಮತ್ತು ಇದು ಅಂಟಿಕೊಳ್ಳವ ವಲಯ ಮತ್ತು ಅಂಟಿಕೊಳ್ಳದ ವಲಯ ಇಲ್ಲಿ ಹಿಮ್ಮೆಟ್ಟುವಿಕೆಯ ಹರಿವು ಅಂಟಿಕೊಳ್ಳದ ವಲಯದಲ್ಲಿ ಶೂನ್ಯವಾಗಿರುತ್ತದೆ ಆದರೆ ಇದು ಅಂಟಿಕೊಳ್ಳುವ ವಲಯದಲ್ಲಿ ಸಕಾರಾತ್ಮಕವಾಗಿರುತ್ತದೆ ಇದು ಫೈಬ್ರೊಬ್ಲಾಸ್ಟ್ ಮತ್ತು ಈ ಡೆಂಡ್ರೈಟಿಕ್ ಕೋಶಗಳ ನಡುವಿನ ವ್ಯತ್ಯಾಸವನ್ನು ಸೂಚಿಸುತ್ತದೆ ಇದು ಅಂಟಿಕೊಳ್ಳವ ವಲಯವಾಗಿದೆ ಎಂದು ಊಹಿಸೋಣ ಅಂಟಿಕೊಳ್ಳುವ ವಲಯದಲ್ಲಿ ಹಿಮ್ಮೆಟ್ಟುವಿಕೆಯ ಹರಿವು ಬಹಳ ನಗಣ್ಯ ಆದರೆ ಅಂಟಿಕೊಳ್ಳದ ವಲಯದಲ್ಲಿ ಕೋಶವು ಏನು ಮಾಡುತ್ತದೆ ಎಂದರೆ ಹಿಮ್ಮೆಟ್ಟುವಿಕೆಯ ಹರಿವು ಹೆಚ್ಚಾಗುತ್ತದೆ ಆದ್ದರಿಂದ ಇದು ಫೈಬ್ರೊಬ್ಲಾಸ್ಟ್ ಗೆ ವಿರುದ್ಧವಾಗಿ ಡೆಂಡ್ರೈಟಿಕ್ ಕೋಶಕ್ಕೆ ಮತ್ತು ಈ ರೀತಿ ಸಾಧ್ಯವಿಲ್ಲ ಆದ್ದರಿಂದ ನಾನು ಆಣ್ವಿಕ ಕ್ಲಚ್ ನಂತೆಯೇ ಚಿತ್ರವನ್ನು ಬರೆಯಲು ಬಯಸಿದರೆ ಸಾಧ್ಯತೆ ಇರುತ್ತದೆ ಮೊದಲಿನಂತೆಯೇ ಇದು ತೊಡಗಿಸಿಕೊಂಡ ಸೆಟ್ನಲ್ಲಿದೆ ಇಲ್ಲಿ ಎರಡು ವಿಷಯಗಳಿವೆ ಇದು ಮುಂಚಾಚಿರುವಿಕೆ ಮತ್ತು ಇದು ಹಿಮ್ಮೆಟ್ಟುವಿಕೆಯ ಹರಿವು ನಾನು ಇಲ್ಲಿ ಬರೆದದ್ದು ತಂತು ಮತ್ತು ಇದು ಇಂಟಿಗ್ರಿನ್ ಸಂಪರ್ಕ ಜಾರಿಬೀಳುವ ರೀತಿಯ ಪರಿಸ್ಥಿತಿ ಇದ್ದಾಗ ನಂತರ ಪ್ರಶ್ನೆ ಏನೆಂದರೆ ಜಾರಿಬೀಳುವ ರೀತಿಯೇನು ಎಂದು ಇದನ್ನು ಗಮನಿಸಿದಂತೆ ಇಂಟಿಗ್ರಿನ್ ಪಿಇಜಿ ಲೇಪಿತ ಮೇಲ್ಮೈಯಲ್ಲಿ ಇರುತ್ತದೆ ಆದರೆ ಅದು ಮೇಲ್ಮೈಗೆ ತೊಡಗಿಸಿಕೊಂಡಿರುವುದಿಲ್ಲ ಈ ತಂತುಗಳೊಂದಿಗೆ ಹಿಮ್ಮೆಟ್ಟುವಿಕೆಯ ಹರಿವು ಭಾಗಶಃ ಹೆಚ್ಚಾಗುತ್ತದೆ ಆದರೆ ಮುಂಚಾಚಿರುವಿಕೆ ಒಂದೇ ಆಗಿರುತ್ತದೆ ಹೀಗಾಗಿ ಹಿಮ್ಮೆಟ್ಟುವಿಕೆಯ ಹರಿವು ಭಾಗಶಃ ಹೆಚ್ಚಾಗುತ್ತದೆ ಇನ್ನೊಂದು ಸಂದರ್ಭದಲ್ಲಿ ಅದನ್ನು ಅಂಕಪಲ್ಡ್ ಆಗಿರುತ್ತದೆ ಹಾಗಾದರೆ ಅಂಕಪಲ್ಡ್ ಎಂದರೇನು ಇಂಟಿಗ್ರಿನ್ ಇಲ್ಲದಿದ್ದಾಗ ಈ ಸಂದರ್ಭದಲ್ಲಿ ಕೋಶವು ಏನು ಮಾಡುತ್ತದೆ ಎಂದರೆ ಅದು ಹಿಮ್ಮೆಟ್ಟುವಿಕೆಯ ಹರಿವು ಮತ್ತು ಮುಂಚಾಚಿರುವಿಕೆಯ ವೇಗವನ್ನು ಹೆಚ್ಚಿಸುತ್ತದೆ ಇದರ ಪರಿಣಾಮವಾಗಿ ಮುಂಚಾಚಿರುವಿಕೆಯ ವೇಗವನ್ನು ಯಾವಾಗಲೂ ಸ್ಥಿರವಾಗಿ ನಿರ್ವಹಿಸಲಾಗುತ್ತದೆ ಆದರೆ ಹಿಮ್ಮೆಟ್ಟುವಿಕೆಯ ಹರಿವು ವಿಸ್ತರಿಸಲ್ಪಡುತ್ತದೆ ವಾಸ್ತವವಾಗಿ ಈ ಉದ್ದವು ಹಿಮ್ಮೆಟ್ಟುವಿಕೆಯ ಹರಿವಿನ ಪ್ರಮಾಣವನ್ನು ವಿಸ್ತರಿಸಿದಂತೆ ಒಂದೇ ಆಗಿರಬೇಕು ಆದ್ದರಿಂದ ಅಂಟಿಕೊಳ್ಳುವಿಕೆಯ ಸ್ವತಂತ್ರ ಪರಿಸ್ಥಿತಿಗಳಲ್ಲಿ ಹಿಮ್ಮೆಟ್ಟುವಿಕೆಯ ಹರಿವು ಹೆಚ್ಚಾಗುತ್ತದೆ ಮತ್ತು ಜೋಡಣೆಯ ವ್ಯಾಪ್ತಿಯಿಂದ ಈ ಸೆಟ್ ಹಿಮ್ಮೆಟ್ಟುವಿಕೆಯ ಹರಿವಿನ ಪ್ರಮಾಣವನ್ನು ನಿರ್ಧರಿಸುತ್ತದೆ ಅದರೊಂದಿಗೆ ನಾನು ಅಮೀಬಾಯ್ಡಲ್ ವಲಸೆಯ ಕುರಿತು ನಮ್ಮ ಚರ್ಚೆಯನ್ನು ಕೊನೆಗೊಳಿಸುತ್ತೇನೆ ಆದ್ದರಿಂದ ನಿಮಗೆ ಮತ್ತೊಂದು ಓದುವಿಕೆ ನಿಯೋಜನೆ ಇರುತ್ತದೆ ನೇಚರ್ ಸೆಲ್ ಬಯಾಲಜಿ 2010 ರಲ್ಲಿ ರೆಂಕವಿಟ್ಜ್ ಮತ್ತು ಇತರರು ಪ್ರಕಟಿಸಿದ ಸಂಶೋಧನಾ ಪತ್ರಿಕೆ ಇದು ಆದ್ದರಿಂದ ನಾನು ಮತ್ತೊಂದು ರೀತಿಯ ವಲಸೆಯ ಬಗ್ಗೆ ಚರ್ಚಿಸುತ್ತೇನೆ ಮಿಸ್ಕೆಂಕೈಮಲ್ ಅಮೀಬಾಯ್ಡಲ್ ಇದೆ ಮತ್ತು ಈ ಎರಡೂ ಸಂದರ್ಭಗಳಲ್ಲಿ ಜೀವಕೋಶಗಳು ಸ್ವತಂತ್ರವಾಗಿ ವಲಸೆ ಹೋಗುತ್ತವೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಏಕ ಕೋಶಗಳ ಸ್ಥಳಾಂತರದ ಉದಾಹರಣೆಯಾಗಿದೆ ಗಾಯದ ಗುಣಪಡಿಸುವಿಕೆಯ ಬಗ್ಗೆ ಯೋಚಿಸಲು ಬಯಸಿದರೆ ನೀವು ಅದನ್ನು ಅರ್ಥಮಾಡಿಕೊಂಡಿರುತ್ತೀರಿ ಆದ್ದರಿಂದ ನಿಮ್ಮಲ್ಲಿರುವುದು ಏನು ನೀವು ವಲಸೆ ಹೋಗುವ ಕೋಶಗಳ ಗುಂಪುಗಳನ್ನು ಹೊಂದಿದ್ದೀರಿ ಒಂದೇ ಕೋಶಗಳ ಸ್ಥಳಾಂತರದ ಬದಲು ಗಾಯವನ್ನು ಗುಣಪಡಿಸುವ ಸಂದರ್ಭದಲ್ಲಿ ಸಾಮೂಹಿಕ ಕೋಶಗಳ ಸ್ಥಳಾಂತರವಾಗುವುದು ಆದ್ದರಿಂದ ಸಾಮೂಹಿಕ ಕೋಶಗಳ ಸ್ಥಳಾಂತರದಿಂದ ನೀವು ಕೋಶಗಳ ಗುಂಪನ್ನು ಹೊಂದಿದ್ದೀರಿ ಆದ್ದರಿಂದ ಇದು ಕೋಶಗಳ ಗುಂಪು ಎಂದು ಹೇಳೋಣ ಇವುಗಳಲ್ಲಿ ಪ್ರತಿಯೊಂದೂ ವಲಸೆ ಹೋಗುವ ಕೋಶವಾಗಿದೆ ಆದರೆ ಇದು ಅಗತ್ಯವಿಲ್ಲ ಆದ್ದರಿಂದ ನಾನು ಬರೆದ ವಿಧಾನದಲ್ಲಿ ಜೀವಕೋಶಗಳು ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ ಆದ್ದರಿಂದ ನೀವು ಕೋಶಗಳ ಗುಂಪು ವಲಸೆ ಹೋಗುವ ರೀತಿಯ ಪರಿಸ್ಥಿತಿಯನ್ನು ಹೊಂದಬಹುದು ಇವೆಲ್ಲವೂ ಒಂದೇ ದಿಕ್ಕಿನಲ್ಲಿ ಪರಿಣಾಮಕಾರಿಯಾಗಿ ವಲಸೆ ಹೋಗುತ್ತಿವೆ ಆದರೆ ಈ ಪ್ರತಿಯೊಂದು ಜೀವಕೋಶಗಳ ನಡುವೆ ಬೇರೆ ಕೆಲವು ಸಂಕೇತಗಳಿವೆ ಅವುಗಳ ಸಾಪೇಕ್ಷ ಅಂತರವನ್ನು ಕಾಪಾಡಿಕೊಳ್ಳಲಾಗುತ್ತದೆ ಅದರೊಂದಿಗೆ ನಾನು ಇಲ್ಲಿಗೆ ನಿಲ್ಲಿಸುತ್ತೇನೆ ಮತ್ತು ಮುಂದಿನ ತರಗತಿಯಲ್ಲಿ ನಾವು ಸಾಮೂಹಿಕ ಕೋಶಗಳ ಸ್ಥಳಾಂತರದ ಬಗ್ಗೆ ಚರ್ಚಿಸೋಣ ನಿಮ್ಮ ಗಮನಕ್ಕೆ ಧನ್ಯವಾದಗಳು